ಈ ಮಾಡ್ಯೂಲ್ಗೆ ಸುಸ್ವಾಗತ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ನ ಅನ್ವಯಗಳನ್ನು ನೋಡಿದ್ದೇವೆ ಮತ್ತು ನಾವು ಫಿಲ್ಟರ್ಗಳ ಪ್ರಕಾರವನ್ನೂ ನೋಡಿದ್ದೇವೆ ಅಂಶವನ್ನು ಅವಲಂಬಿಸಿ ಅದು ನಿಷ್ಕ್ರಿಯ ಅಥವಾ ಸಕ್ರಿಯ ಫಿಲ್ಟರ್ ಆಗಿರಬಹುದು ನಂತರ ನಾವು ಆವರ್ತನದ ಆಧಾರದ ಮೇಲೆ ಫಿಲ್ಟರ್ಗಳನ್ನು ಸಹ ನೋಡಿದ್ದೇವೆ ಅದು ಕಡಿಮೆ ಆವರ್ತನವನ್ನು ರವಾನಿಸಲು ಅನುಮತಿಸುತ್ತಿದ್ದರೆ ಮತ್ತು ಅದು ಹೆಚ್ಚಿನ ಆವರ್ತನವನ್ನು ತಿರಸ್ಕರಿಸಿದರೆ ಅದು ಲೊ ಪಾಸ್ ಫಿಲ್ಟರ್ ಆಗಿದೆ ಇದು ಹೆಚ್ಚಿನ ಆವರ್ತನವನ್ನು ರವಾನಿಸಲು ಅನುಮತಿಸಿದರೆ ಮತ್ತು ಅದು ಕಡಿಮೆ ಆವರ್ತನವನ್ನು ತಿರಸ್ಕರಿಸಿದರೆ ಅದು ಹೈ ಪಾಸ್ ಫಿಲ್ಟರ್ ಆಗಿದೆ ಹೈ ಪಾಸ್ ಫಿಲ್ಟರ್ ಎಂದರೆ ಏನು ಇದು ಹೆಚ್ಚಿನ ಆವರ್ತನದಲ್ಲಿ ನಿರ್ದಿಷ್ಟ ಸಂಕೇತಗಳನ್ನು ರವಾನಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಅದು ಕಡಿಮೆ ಆವರ್ತನ ಸಂಕೇತಗಳನ್ನು ತಿರಸ್ಕರಿಸುತ್ತದೆ ಇಂದು ಹೈ ಪಾಸ್ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬೇಕು ಎಂದು ನಾವು ಚರ್ಚಿಸುತ್ತೇವೆ ಇಂದಿನ ಉಪನ್ಯಾಸವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಫಿಲ್ಟರ್ಗಳ ಬಗ್ಗೆ ಮತ್ತು ಎರಡನೆಯದು ರಿಕ್ಟಿಫೈಯರ್ಗಳ ಬಗ್ಗೆ ಹೈ ಪಾಸ್ ಫಿಲ್ಟರ್ ಇದು ಲೊ ಪಾಸ್ ಫಿಲ್ಟರ್low pass filterಗೆ ವಿರುದ್ಧವಾಗಿರುತ್ತದೆ ಹೈ ಪಾಸ್ ಫಿಲ್ಟರ್ನ ಆದರ್ಶ ಆವರ್ತನ ಪ್ರತಿಕ್ರಿಯೆಯನ್ನು ಚಿತ್ರ ೧ ರಲ್ಲಿ ತೋರಿಸಲಾಗಿದೆ ಹೈ ಪಾಸ್ ಫಿಲ್ಟರ್ ಕಟ್ ಆಫ್ ಆವರ್ತನದಿಂದ ಎಲ್ಲಾ ಆವರ್ತನಗಳನ್ನು ಹಾದುಹೋಗಲು ಅನುಮತಿಸುತ್ತದೆ ಮತ್ತು ಕಟ್ ಆಫ್ ಆವರ್ತನಕ್ಕಿಂತ ಕೆಳಗಿನ ಎಲ್ಲಾ ಆವರ್ತನಗಳನ್ನು ನಿರ್ಬಂಧಿಸುತ್ತದೆ ಈಗ ನಾವು ನಿಷ್ಕ್ರಿಯ ಲೊ ಪಾಸ್ ಫಿಲ್ಟರ್ ಅನ್ನು ನೋಡಿದ್ದೇವೆ ಮತ್ತು ಲೊ ಪಾಸ್ ನಿಷ್ಕ್ರಿಯ ಫಿಲ್ಟರ್ ನಲ್ಲಿ ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಇರುವುದನ್ನು ನೆನಪಿಸಿಕೊಳ್ಳಿ ಆದ್ದರಿಂದ ನಾನು ಲೊ ಪಾಸ್ ಫಿಲ್ಟರ್ ಅನ್ನು ಚಿತ್ರಿಸಿದರೆ ಅದು ಪ್ರತಿರೋಧಕವನ್ನು ಮತ್ತು ಕೆಪಾಸಿಟರ್ ಅನ್ನು ಹೊಂದಿರುತ್ತದೆ ಮತ್ತು ನಾವು ಕೆಪಾಸಿಟರ್ ನ ಗ್ರೌಂಡ್ ನಾದ್ಯಂತ ಔಟ್ಪುಟ್ ಅನ್ನು ಅಳೆಯುತ್ತಿದ್ದೇವೆ ಹೈ ಪಾಸ್ ಫಿಲ್ಟರ್ನಲ್ಲಿ ಏನಾಗುತ್ತದೆ ಹೈ ಪಾಸ್ ಫಿಲ್ಟರ್ ಸಹ ನಿಷ್ಕ್ರಿಯ ಫಿಲ್ಟರ್ ಆಗಿದೆ ಇಲ್ಲಿ ಕೆಪಾಸಿಟರ್ ರೆಸಿಸ್ಟರ್ ನ ಸ್ಥಳದಲ್ಲಿ ಇರುತ್ತದೆ ಮತ್ತು ರೆಸಿಸ್ಟರ್ ಲೊ ಪಾಸ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ನ ಸ್ಥಳದಲ್ಲಿ ಇರುತ್ತದೆ ಸ್ಥಾನವನ್ನು ಪರಸ್ಪರ ವಿನಿಮಯ ಮಾಡಿದಲ್ಲಿ ಲೊ ಪಾಸ್ ಫಿಲ್ಟರ್ನಿಂದ ನೀವು ಹೈ ಪಾಸ್ ಫಿಲ್ಟರ್ ಪಡೆಯಬಹುದು ಚಿತ್ರ 2 ರಲ್ಲಿ ತೋರಿಸಿರುವಂತೆ ಒಂದೇ ಕೆಪಾಸಿಟರ್ನೊಂದಿಗೆ ಒಂದೇ ರೆಸಿಸ್ಟರ್ ಅನ್ನು ಸರಣಿಯಲ್ಲಿ ಒಟ್ಟಿಗೆ ಜೋಡಿಸುವ ಮೂಲಕ ಸರಳ ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ಸುಲಭವಾಗಿ ಮಾಡಬಹುದು ಈ ರೀತಿಯ ಫಿಲ್ಟರ್ ವ್ಯವಸ್ಥೆಯಲ್ಲಿ Vin ಇನ್ಪುಟ್ ಸಿಗ್ನಲ್ ಅನ್ನು ಎರಡೂ ರೆಸಿಸ್ಟರ್ ಗಳ ಮತ್ತು ಕೆಪಾಸಿಟರ್ಗಳ ಒಟ್ಟಿಗೆ ಸರಣಿ ಸಂಯೋಜನೆಗೆ ಅನ್ವಯಿಸಲಾಗುತ್ತದೆ ಕೆಪಾಸಿಟರ್ ಪ್ರತಿರೋಧಕದೊಂದಿಗೆ ಸರಣಿಯಲ್ಲಿದೆ ಮತ್ತು ಔಟ್ಪುಟ್ ಸಿಗ್ನಲ್ ಅನ್ನು ರೆಸಿಸ್ಟರ್ನಾದ್ಯಂತ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಈ ರೀತಿಯ ಫಿಲ್ಟರ್ ಅನ್ನು ಫಸ್ಟ್ ಆರ್ಡರ್ ಹೈ ಪಾಸ್ ಫಿಲ್ಟರ್ ಎಂದೂ ಕರೆಯಲಾಗುತ್ತದೆ ನಾವು ಒಂದು R ಮತ್ತು ಒಂದು C ಬಳಸಿದ್ದು ನೆನಪಿದೆಯಲ್ಲವೇ ಅದನ್ನು ನಾವು ಫಸ್ಟ್ ಆರ್ಡರ್ ಹೈ ಪಾಸ್ ಅಥವಾ ಫಸ್ಟ್ ಆರ್ಡರ್ ಲೋ ಪಾಸ್ ಫಿಲ್ಟರ್ ಎಂದೂ ಕರೆಯುತ್ತೇವೆ ಈ ಫಸ್ಟ್ ಆರ್ಡರ್ ಹೈ ಪಾಸ್ ಫಿಲ್ಟರ್ ಇದನ್ನು ಒಂದು ಧ್ರುವ ಫಿಲ್ಟರ್ ಎಂದೂ ಕರೆಯಲಾಗುತ್ತದೆ ಇದು ಕೇವಲ ಒಂದು ಪ್ರತಿಕ್ರಿಯಾತ್ಮಕ ಘಟಕವನ್ನು ಹೊಂದಿದೆ ಅಂದರೆ ಸರ್ಕ್ಯೂಟ್ನಲ್ಲಿ ಒಂದು ಕೆಪಾಸಿಟರ್ ಅನ್ನು ಹೊಂದಿದೆ ನಾವು ಸಕ್ರಿಯ ಹೈ ಪಾಸ್ ಫಿಲ್ಟರ್ ಬಗ್ಗೆ ಮಾತನಾಡುವಾಗ ಸಕ್ರಿಯ ಘಟಕವನ್ನು ಬಳಸಬೇಕಾಗುತ್ತದೆ ಮತ್ತು ಸಕ್ರಿಯ ಘಟಕವು ಒಪ್ ಆಂಪ್ ಆಗಿದೆ ಮತ್ತು ಇಲ್ಲಿ ನಾವು ನಾನ್ ಇನ್ವರ್ಟಿಂಗ್ ಯುನಿಟಿ ಆಂಪ್ಲಿಫೈಯರ್ ಅಥವಾ ಬಫರ್ ಅಥವಾ ವೋಲ್ಟೇಜ್ ಫಾಲ್ಲೋವರ್ ಗಳನ್ನು ಬಳಸುತ್ತಿದ್ದೇವೆ ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ನಾನ್ ಇನ್ವರ್ಟಿಂಗ್ ಯುನಿಟಿ ಆಂಪ್ಲಿಫೈಯರ್ ಗೆ ಸಂಪರ್ಕಿಸಿದಾಗ ನಾವು ಸಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ಪಡೆಯುತ್ತೇವೆ ಯುನಿಟಿ ಗೆಯ್ನ್ ಆಂಪ್ಲಿಫೈಯರ್ ಬದಲಿಗೆ ನಾವು ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಸಹ ಬಳಸಬಹುದು ಸರ್ಕ್ಯೂಟ್ನಲ್ಲಿ ಮೂಲ ವಿದ್ಯುತ್ ಕಾರ್ಯಾಚರಣೆಯು ಆಪ್ ಆಂಪ್ ಇದೆ ಎಂಬುದನ್ನು ಹೊರತುಪಡಿಸಿಹೈ ಪಾಸ್ ಫಿಲ್ಟರ್ ನಲ್ಲಿ ನೋಡಿದ ಹಾಗೆಯೆ ಈ RC ಸಕ್ರಿಯ ಹೈ ಪಾಸ್ ಫಿಲ್ಟರ್ ನಲ್ಲಿ ಇರುತ್ತದೆ ಫಿಲ್ಟರ್ ವಿನ್ಯಾಸ ವರ್ಧನೆ ಮತ್ತು ಲಾಭ ನಿಯಂತ್ರಣವನ್ನು ಇವೆಲ್ಲವನ್ನೂ ಒಳಗೊಂಡಿರುತ್ತದೆ ಇಲ್ಲಿ ಮತ್ತೊಮ್ಮೆ ನೆನಪಿಡಿ ನಿಮ್ಮ ಸೂತ್ರವು ಅದೇ fc 1 2πRC ಆಗಿ ಉಳಿದಿದೆ ಆದ್ದರಿಂದ ನಾವು ಈ C ಅನ್ನು R ನೊಂದಿಗೆ ಇನ್ವರ್ಟಿಂಗ್ ನೊನ್inverting ಮಾಡದ ಘಟಕದೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸುತ್ತೇವೆ ಏಕೆಂದರೆ ನಾನ್ ಇನ್ವರ್ಟಿಂಗ್ ಮಾಡದಿರುವುದನ್ನು ನಾವು ಟರ್ಮಿನಲ್ ಇಲ್ಲದ ಕಡೆ ಅನ್ವಯಿಸುತ್ತಿದ್ದೇವೆ ಆದ್ದರಿಂದ ಯೂನಿಟಿ ಗೇಯ್ನ್ ವೋಲ್ಟೇಜ್ ಫಾಲೋಯರ್ ಯೂನಿಟಿ ಗೇಯ್ನ್ ಆಂಪ್ಲಿಫಯರ್ ಏಕೆಂದರೆ ಲಾಭ 1 AV 1 ಆದ್ದರಿಂದ ನಿಮ್ಮ ಸಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ವ್ಯಾಖ್ಯಾನಿಸುವುದು ತುಂಬಾ ಸುಲಭ ಈಗ ನೀವು ಇಲ್ಲಿ ನೋಡಿದಾಗ ಇದು ಗ್ರೌಂಡ್ ಆಗಿದೆ ಅದು ಗ್ರೌಂಡ್ ಆಗಿಲ್ಲ ಎಂದು ಭಾವಿಸಬೇಡಿ ಅದು ಗ್ರೌಂಡ್ ಆಗಿಲ್ಲ ಎಂದು ನಾವು ತೋರಿಸದಿದ್ದರೆ ಅದು ಸರಿಯಲ್ಲ ಏಕೆಂದರೆ ನೀವು ವೋಲ್ಟೇಜ್ ತೆಗೆದುಕೊಳ್ಳುವಾಗ ವೋಲ್ಟೇಜ್ ಅನ್ನು ಗ್ರೌಂಡ್ ಗೆ ಸಂಬಂಧಿಸಿದಂತೆ ಅಳೆಯುತ್ತೀರಿ ಈಗ ನಿಷ್ಕ್ರಿಯ RC ಫಿಲ್ಟರ್ ಜೊತೆಗೆ ವರ್ಧನೆಗಾಗಿ ನಾನ್ ಇನ್ವರ್ಟಿಂಗ್ non inverting ಆಂಪ್ಲಿಫೈಯರ್ ಅನ್ನು ಬಳಸಿದಲ್ಲಿ ಏನಾಗಬಹುದು ಎಂದು ನೋಡೋಣ ಆದ್ದರಿಂದ ಇದು ವರ್ಧನೆಯೊಂದಿಗೆ ನನ್ನ ಸಕ್ರಿಯ ಹೈ ಪಾಸ್ ಫಿಲ್ಟರ್ ಆಗುತ್ತದೆ ವರ್ಧನೆ ಹೇಗಾಗುತ್ತದೆ ಏಕೆಂದರೆ ಈಗ ನಾನು ವರ್ಧನೆಗಾಗಿ R1 ಮತ್ತು R2 ಅನ್ನು ಹೊಂದಿದ್ದೇನೆ ಲಾಭದ ಬದಲಾವಣೆಗಾಗಿ ನೀವು R1 ಸಹಾಯದಿಂದ ಲಾಭವನ್ನು ಬದಲಾಯಿಸಬಹುದು ನಾವು ಲಾಭವನ್ನು R2 ಸಹಾಯದಿಂದ ಬದಲಾಯಿಸಬಹುದು ಅಥವಾ ವಾಸ್ತವವಾಗಿ R1 ಮತ್ತು R2 ಸಂಯೋಜನೆಯಲ್ಲಿ ಬದಲಾಯಿಸಬಹುದು ಈಗ AF ಫಿಲ್ಟರ್ನ ಪಾಸ್ ಬ್ಯಾಂಡ್ ಗಳಿಕೆಯಾಗಿದೆ ಮತ್ತು ಇದು 1R2R1 ಏಕೆಂದರೆ ಇದು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆದ್ದರಿಂದ ಇದು 1R2R1 ಲಾಭವಾಗಿದೆ ಅದು ನಮಗೆ ತಿಳಿದಿದೆ ಎರಡನೆಯದಾಗಿ ಈ f ಇದು ಇನ್ಪುಟ್ ಸಿಗ್ನಲ್ ನ ಫ್ರೀಕ್ವೆನ್ಸಿ ಆಗಿದೆ ಇದು ಹರ್ಟ್ಜ್ನಲ್ಲಿದೆ ನಂತರ ಈ ಘಟಕ fc ಇದು ಕಟ್ ಆಫ್ ಫ್ರೀಕ್ವೆನ್ಸಿಯಾಗಿದ್ದು ಇದು ಹರ್ಟ್ಜ್ ನಲ್ಲಿದೆ ಈ ನಿರ್ದಿಷ್ಟ ಸರ್ಕ್ಯೂಟ್ ನಲ್ಲಿ ನಾವು ಏನು ನೋಡಬಹುದು ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯವೆಂದರೆ ನೀವು ಪೀಕ್ ಟು ಪೀಕ್ ವೋಲ್ಟೇಜ್Vin ಮತ್ತು Vout ಅನ್ನು ಪರಿಗಣಿಸಿದರೆ ನೀವು ಅನ್ವಯಿಸುತ್ತಿರುವ ಇನ್ಪುಟ್ ಸಿಗ್ನಲ್ ವೋಲ್ಟೇಜ್ ಅನ್ನು ವರ್ಧಿಸಲಾಗಿದೆ ಪೀಕ್ ಟು ಪೀಕ್ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ ಗಿಂತ ಹೆಚ್ಚು ನೀವು 1 R2 R1 ನ ವರ್ಧನೆಯನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಸಿಗ್ನಲ್ ಅನ್ನು ವರ್ಧಿಸುವುದಲ್ಲದೆ ಇದು ಹೈ ಪಾಸ್ ಮಾರ್ಗವಾಗಿಯೂ ಕಾರ್ಯನಿರ್ವಹಿಸಿದರೆ ಇದು ವರ್ಧನೆಯೊಂದಿಗೆ ಹೈ ಪಾಸ್ ಫಿಲ್ಟರ್ ಆಗಿದೆ ನೀವು ಯುನಿಟಿ ಗೇಯ್ನ್ ಆಂಪ್ಲಿಫೈಯರ್ ಅನ್ನು ಬಳಸಿದರೆ ಅದು ವರ್ಧನೆಯಿಲ್ಲದ ಹೈ ಪಾಸ್ ಫಿಲ್ಟರ್ ಆಗಿದೆ ಆದ್ದರಿಂದ ನೀವು ಈಗ ಮುಂದಿನ ಸ್ಲೈಡ್ ನೋಡಿದರೆ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಈಗಾಗಲೇ ಚರ್ಚಿಸಿದಂತೆ ನೀವು ಲೊ ಪಾಸ್ ಫಿಲ್ಟರ್ ಬಗ್ಗೆ ಮಾತನಾಡುವಾಗ ಇದು VoutVin ಆಗಿದ್ದು ಇದು AF ಗಿಂತ ಹೆಚ್ಚಿರುತ್ತದೆ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ R 1 R 2 10 ಕಿಲೋ ಓಮ್ ನಾನು ಆವರ್ತನವನ್ನು ಬದಲಾಯಿಸುತ್ತಿದ್ದರೆ ನೀವು 100 ಹರ್ಟ್ಜ್ ಅನ್ನು ಮುಂದುವರಿಸುತ್ತೀರಿ 200 ಅಥವಾ 500 ಹರ್ಟ್ಜ್ ನಾನು ವಿಭಿನ್ನ ವೋಲ್ಟೇಜ್ ಗಳಿಕೆಯನ್ನು ಹೊಂದಿದ್ದೇನೆ ವೋಲ್ಟೇಜ್ ಗಳಿಕೆ Vo Vin ಇದೆ ಅದಕ್ಕಾಗಿ ನಾನು ಅದನ್ನು ಡೆಸಿಬಲ್ಗಳ ವಿಷಯದಲ್ಲಿ ಗಳಿಸಲು ಬದಲಾಯಿಸಿದರೆ ನಾನು ಫ್ರೀಕ್ವೆನ್ಸಿ ವಿರುದ್ಧ ಡೆಸಿಬೆಲ್ ಅಥವಾ ಫ್ರೀಕ್ವೆನ್ಸಿ ವಿರುದ್ಧ ಲಾಭವನ್ನು ಗ್ರಾಫ್ ನಲ್ಲಿ ಬರೆಯಬಹುದು ಈ ಗ್ರಾಫ್ಅನ್ನು ನೋಡಿದರೆ ಇಲ್ಲಿರುವ ಪಾಸ್ ಬ್ಯಾಂಡ್ ಇದು ಈ ನಿರ್ದಿಷ್ಟ ಶ್ರೇಣಿಯ ಕೆಳಗಿನ ಆವರ್ತನವನ್ನು ಅನುಮತಿಸುವುದಿಲ್ಲ ಮತ್ತು ಇದು ಏಕೆ 3 ಡಿಬಿ ಎಂಬುದನ್ನು ಕಂಡುಹಿಡಿಯಿರಿ ಆದ್ದರಿಂದ ನಾವು ಇಲ್ಲಿ ಸ್ಟಾಪ್ ಬ್ಯಾಂಡ್ ಅನ್ನು ಹೊಂದಿದ್ದೇವೆ ನಾವು ಇಲ್ಲಿ ಪಾಸ್ ಬ್ಯಾಂಡ್ ಅನ್ನು ಹೊಂದಿದ್ದೇವೆ ಇದು ನಿಮ್ಮ ಸಕ್ರಿಯ ಹೈ ಪಾಸ್ ಫಿಲ್ಟರ್ ಆಗಿದೆ ಫ್ರೀಕ್ವೆನ್ಸಿ ಹಾಗು ಗೇಯ್ನ್ ನಮಗೆ ತಿಳಿದಿದೆ ಇವೆಲ್ಲವನ್ನೂ ಬಳಸಿ ನಾವು ಇದನ್ನು ವಿನ್ಯಾಸ ಗೊಳಿಸಬಹುದೇ ನೋಡೋಣ ಈ ಪಿಸ್ಪೈಸ್ ಮಾದರಿಯನ್ನು ಬಳಸಿಕೊಂಡು ಅವರು ಈ ನಿರ್ದಿಷ್ಟ ಮಾದರಿಯನ್ನು ರಚಿಸಿದ್ದಾರೆ ಕಟ್ ಆಫ್ ಆವರ್ತನ 1 ಕಿಲೋಹೆರ್ಟ್ಜ್ದೊಂದಿಗೆ ಮತ್ತು 10 ನ್ಯಾನೊ ಫರಾಡ್ ಕೆಪಾಸಿಟರ್ ನಿಂದ ನಿಮಗೆ ಏನು ಸಿಗುತ್ತದೆ ನಿಮ್ಮ ಪಾಸ್ ಬ್ಯಾಂಡ್ ಯಾವುದು ಸ್ಟಾಪ್ ಬ್ಯಾಂಡ್ ಯಾವುದು ಆದ್ದರಿಂದ ಇದು ಬಯಾಸ್ ವೋಲ್ಟೇಜ್ ಎಂದು ನೀವು ಇಲ್ಲಿ ನೋಡುತ್ತೀರಿ 1 R2R3 ಗೇಯ್ನ್ ಆಗಿದೆ ಕೆಪಾಸಿಟರ್ ಫಿಲ್ಟರ್ ಆಗುತ್ತದೆ ಆದ್ದರಿಂದ ನೀವು ಇಲ್ಲಿ ಸಿಗ್ನಲ್ ಅನ್ನು ಅನ್ವಯಿಸಿದಾಗ ನೀವು ಔಟ್ಪುಟ್ ನಾದ್ಯಂತ ವೋಲ್ಟೇಜ್ ಅನ್ನು ಅಳೆಯಬಹುದು ಮತ್ತು ನೀವು ಈ ರೀತಿಯ ಗರಿಷ್ಠತೆಯನ್ನು ಪಡೆಯುತ್ತೀರಿ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಸ್ಟಾಪ್ ಬ್ಯಾಂಡ್ ಯಾವುದು ಮತ್ತು ಪಾಸ್ ಬ್ಯಾಂಡ್ ಯಾವುದು ಎಂಬುದನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ನಿರ್ದಿಷ್ಟ ಸಾಫ್ಟ್ವೇರ್ ಅನ್ನು ಬಳಸುವ ಅವಕಾಶವನ್ನು ನೀವು ಹೊಂದಿದ್ದರೆ ಪಿಸ್ಪೈಸ್ ಬಳಸಿ ನೀವು ಅದೇ ಸಿಮ್ಯುಲೇಶನ್ ಅನ್ನು ಮಾಡಬಹುದು ಆದ್ದರಿಂದ ನಾನು ನಿಜವಾಗಿಯೂ ಪ್ರಯೋಗವನ್ನು ಮಾಡಲು ಬಯಸಿದಲ್ಲಿ ನಾನು ಯಾವ ಪ್ರಯೋಗವನ್ನು ಮಾಡುತ್ತೇನೆ ಎಂದು ನೋಡೋಣ ಮತ್ತು ನಾನು ಈ ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ಬಳಸಿ ವಿಭಿನ್ನ ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸುತ್ತೇನೆ ಮತ್ತು ನಾನು 5 ವಿ ಪೀಕ್ ಟು ಪೀಕ್ನೊಂದಿಗೆ ಪ್ರಾರಂಭಿಸುತ್ತೇನೆ ಮತ್ತು ನಾನು ಔಟ್ಪುಟ್ ಅನ್ನು ಗಮನಿಸುತ್ತೇನೆ ಮತ್ತು ನಾನು ಆವರ್ತನವನ್ನು ಕಡಿಮೆ ಮಾಡುತ್ತೇನೆ ಆದ್ದರಿಂದ ಇಲ್ಲಿ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ R C ಅನ್ನು ನೀಡಲಾಗಿದೆ ಕೆಪಾಸಿಟರ್ ನ ಮೌಲ್ಯವನ್ನು 2 1 ಮೈಕ್ರೊ ಫ್ಯಾರಡ್ ಗೆ ಸಮನಾಗಿ ಬಳಸುತ್ತಿದ್ದೇನೆ ನಾನು ರೆಸಿಸ್ಟರ್ ಅನ್ನು 10 ಕಿಲೋ ಓಮ್ಗೆ ಸಮನಾಗಿ ಬಳಸುತ್ತಿದ್ದೇನೆ ನಾನು 5V ಅನ್ನು ಇನ್ಪುಟ್ ಆಗಿ ಅನ್ವಯಿಸುತ್ತಿದ್ದೇನೆ ಮತ್ತು 5 ಕಿಲೋ ಹರ್ಟ್ಜ್ ಅನ್ನು ಆವರ್ತನವಾಗಿ ಅನ್ವಯಿಸುತ್ತಿದ್ದೇನೆ ಈ ನಿರ್ದಿಷ್ಟ ಸಂಕೇತಕ್ಕಾಗಿ ನಾನು Vout ಎಂದರೇನು ಎಂಬುದನ್ನು ಗಮನಿಸಬೇಕು ಆದ್ದರಿಂದ ಈಗ ನಾನು ಏನು ಮಾಡುತ್ತೇನೆ ನಾನು Vout ಅನ್ನು ಗಮನಿಸಿದ ನಂತರ ನಾನು ಆವರ್ತನವನ್ನು 5 ಕಿಲೋಹೆರ್ಟ್ಜ್ನಿಂದ 50 ಹರ್ಟ್ಜ್ಗೆ ನಿಧಾನವಾಗಿ ಕಡಿಮೆ ಮಾಡಲು ಪ್ರಾರಂಭಿಸುತ್ತೇನೆ ನಾವು ಇನ್ನೂ ಆವರ್ತನವನ್ನು ಕಡಿಮೆ ಮಾಡುತ್ತಲೇ ಇದ್ದೇವೆ ಮತ್ತು ಆವರ್ತನದ ಪ್ರತಿ ಇಳಿಕೆಯೊಂದಿಗೆ ಔಟ್ಪುಟ್ ವೋಲ್ಟೇಜ್ ಅನ್ನು ಗಮನಿಸುತ್ತೇವೆ ಮತ್ತು ಅದು ಬದಲಾಗುತ್ತಲೇ ಇರುತ್ತದೆ ಯಾವ ರೀತಿಯ ಸಿಗ್ನಲ್ನ ಆಕಾರವನ್ನು ಪಡೆಯುತ್ತೇವೆ ಎಂದು ಔಟ್ಪುಟ್ನಲ್ಲಿ ಗಮನಿಸಬಹುದು ಆದ್ದರಿಂದ ನಾವು ಈ ಪ್ರಯೋಗವನ್ನು ಮಾಡುತ್ತೇವೆ ಆದ್ದರಿಂದ ನಾವು ಈ ಪ್ರಯೋಗವನ್ನು ಮಾಡುತ್ತೇವೆ ನಾವು ಈಗ ಕಲಿತ ಒಂದು ವಿಷಯವೆಂದರೆ ಈ 5V ಪೀಕ್ ಟು ಪೀಕ್ 5 ಕಿಲೋ ಹರ್ಟ್ಜ್ ಅನ್ನು ಉತ್ಪಾದಿಸಲು ಫಂಕ್ಷನ್ ಜನರೇಟರ್ ಅನ್ನು ಬಳಸುತ್ತಿದ್ದೇವೆ Vout ವೋಲ್ಟೇಜ್ಗಾಗಿ ನಾವು ಆಸಿಲ್ಲೋಸ್ಕೋಪ್ ಅನ್ನು ಬಳಸುತ್ತಿದ್ದೇವೆ ನಿಮ್ಮ ಡಿಜಿಟಲ್ ಮಲ್ಟಿಮೀಟರ್ ನ ಸಹಾಯದಿಂದ ನಾವು ವೋಲ್ಟೇಜ್ ಅನ್ನು ಅಳೆಯಬಹುದು ಇದನ್ನು ಡಿಜಿಟಲ್ ಆಸಿಲ್ಲೋಸ್ಕೋಪ್ ಅಥವಾ ಇದನ್ನು ಡಿಎಸ್ಒ ಎಂದೂ ಕರೆಯುತ್ತಾರೆ ನಾವು 5 ಕಿಲೋ ಹರ್ಟ್ಜ್ನಿಂದ 50 ಹರ್ಟ್ಜ್ಗೆ ಕಡಿಮೆ ಮಾಡುತ್ತೇವೆ ಮತ್ತು ಆಸಿಲ್ಲೋಸ್ಕೋಪ್ನಲ್ಲಿ ವೋಲ್ಟೇಜ್ Vo ಅನ್ನು ನೋಡುತ್ತೇವೆ ಆದ್ದರಿಂದ ಈ ಪ್ರಯೋಗವನ್ನು ನೋಡೋಣ ಇದು ನಿಮ್ಮ R ಮತ್ತು C ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಆಗಿದೆ ಮತ್ತು ಈ RC ಬಳಸಿ ಹೈ ಪಾಸ್ ನಿಷ್ಕ್ರಿಯ ಫಿಲ್ಟರ್ ಅನ್ನು ರಚಿಸಬಹುದು ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಇದು ಫಿಲ್ಟರ್ ಆಗಿದೆ ಏಕೆಂದರೆ ನಿಮ್ಮ ಕೆಪಾಸಿಟರ್ ಇನ್ಪುಟ್ನಲ್ಲಿದೆ ಮತ್ತು ರೆಸಿಸ್ಟರ್ ಕೆಪಾಸಿಟರ್ ಅನ್ನು ಅನುಸರಿಸುತ್ತಿದೆ ಆದ್ದರಿಂದ ನೀವು ಇನ್ಪುಟ್ ಸಿಗ್ನಲ್ ಅನ್ನು ಕೆಪಾಸಿಟರ್ ಗೆ ಮತ್ತು ರೆಸಿಸ್ಟರ್ನ ಗ್ರೌಂಡ್ ಗೆ ನೀಡಬಹುದು ಆದ್ದರಿಂದ ಒಂದು ಇನ್ಪುಟ್ ಮತ್ತೊಂದು ಗ್ರೌಂಡ್ ಆಗಿದೆ ಈ ಟರ್ಮಿನಲ್ ಮತ್ತು ರೆಸಿಸ್ಟರ್ನ ಈ ಟರ್ಮಿನಲ್ ಇವು ಸರಣಿಯಲ್ಲಿವೆ ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಇದೆ ಅದನ್ನೇ ನಾವೀಗ ಪ್ರಯೋಗಿಸುತ್ತಿದ್ದೇವೆ ಆದ್ದರಿಂದ ಅವರು ಈ ಬ್ರೆಡ್ಬೋರ್ಡ್ ಅನ್ನು ಹೊಂದಿದ್ದಾರೆ ಈಗ ಎಂದಿನಂತೆ ಮೊದಲು ನಾವು ಈ ಸಂಕೇತವನ್ನು ಉತ್ಪಾದಿಸಬೇಕಾಗಿದೆ ಮತ್ತು ನಾವು ಆಪ್ ಆಂಪ್ ಗೆ ಬಯಾಸ್ ವೋಲ್ಟೇಜ್ ಅನ್ನು ಸಹ ಅನ್ವಯಿಸಬೇಕು ನಂತರ ಈಗ ಇದು ನಿಷ್ಕ್ರಿಯ ಫಿಲ್ಟರ್ ಆಗಿದೆ ನಿಷ್ಕ್ರಿಯ ಫಿಲ್ಟರ್ಗಾಗಿ ನಾವು ವೋಲ್ಟೇಜ್ ಅನ್ನು ಅನ್ವಯಿಸುವ ಅಗತ್ಯವಿಲ್ಲ ನಿಷ್ಕ್ರಿಯ ಫಿಲ್ಟರ್ಗಾಗಿ ನಾವು ಬಯಾಸ್ಡ್ ವೋಲ್ಟೇಜ್ ಅನ್ನು ಅನ್ವಯಿಸಬೇಕಾಗಿತ್ತು ಏಕೆಂದರೆ ಯಾವುದೇ ಸಕ್ರಿಯ ಘಟಕವಿಲ್ಲ ಆದ್ದರಿಂದ ನಾವು ನೇರವಾಗಿ ಸಿಗ್ನಲ್ ಅನ್ನು ಕೆಪಾಸಿಟರ್ಗೆ ಅನ್ವಯಿಸಬಹುದು ಮತ್ತು ಆಸಿಲ್ಲೋಸ್ಕೋಪ್ ಬಳಸಿ ರೆಸಿಸ್ಟರ್ನಾದ್ಯಂತ ಔಟ್ಪುಟ್ ಅನ್ನು ನಾವು ಗಮನಿಸುತ್ತೇವೆ ಆದ್ದರಿಂದ ಅವರು ಇದೀಗ ಫಂಕ್ಷನ್ ಜನರೇಟರ್ ಅನ್ನು ಕೆಪಾಸಿಟರ್ನ ಇನ್ಪುಟ್ಗೆ ಸಂಪರ್ಕಿಸುತ್ತಿದ್ದಾರೆ ಆದ್ದರಿಂದ ನೀವೀಗ ಏನನ್ನು ನೋಡಬಹುದು ಅವರು 5 ಕಿಲೋಹೆರ್ಟ್ಜ್ ಆವರ್ತನದ 5V ಪೀಕ್ ಟು ಪೀಕ್ ಸಂಕೇತವನ್ನು ಅನ್ವಯಿಸಿದ್ದಾರೆ ಒಂದು ಗ್ರೌಂಡ್ ಹಾಗು ಇನ್ಪುಟ್ ಅನ್ನು ಕೆಪಾಸಿಟರ್ಗೆ ನೀಡಲಾಗುತ್ತದೆ ಈಗ ನಾವು ಔಟ್ಪುಟ್ ಅನ್ನು ಆಸಿಲ್ಲೋಸ್ಕೋಪ್ ಗೆ ಸಂಪರ್ಕಿಸಬೇಕು ನಾನು ಈ ಶೋಧಕಗಳನ್ನು ಹಿಡಿದಿದ್ದೇನೆ ಒಂದು ಉದ್ದವಾದದ್ದು ಒಂದು ಚಿಕ್ಕದಾಗಿದೆ ಈ ಶೋಧಕಗಳನ್ನು ಆಸಿಲ್ಲೋಸ್ಕೋಪ್ ಗೆ ಸಂಪರ್ಕಿಸಬೇಕು ಶೋದಕದಲ್ಲಿ ಚಿಕ್ಕದನ್ನು ಗ್ರೌಂಡ್ ಗೆ ಸಂಪರ್ಕಿಸಬೇಕು ಉದ್ದವಾದದನ್ನು ಸಿಗ್ನಲ್ಗೆ ಸಂಪರ್ಕಿಸಲಾಗಿದೆ ಅದನ್ನೇ ನಾವು ಮಾಡುತ್ತೇವೆ ಇದೀಗ ಬ್ರೆಡ್ಬೋರ್ಡ್ನಲ್ಲಿ ನೋಡಿದಾಗ ನೀವು ಏನು ನೋಡಬಹುದು ಉದ್ದದ ಶೋಧಕವು ಸಿಗ್ನಲ್ಗೆ ಸಂಪರ್ಕ ಹೊಂದಿದೆ ಮತ್ತು ಚಿಕ್ಕದನ್ನು ಗ್ರೌಂಡ್ ಗೆ ಸಂಪರ್ಕಿಸಲಾಗಿದೆ ಸಾಕಷ್ಟು ಶೋಧಕಗಳಿವೆ ಯಾವಾಗಲೂ ಉದ್ದವಾದದ್ದನ್ನು ಇನ್ಪುಟ್ಗೆ ಸಂಪರ್ಕಿಸಲಾಗುತ್ತದೆ ಮತ್ತು ಚಿಕ್ಕದನ್ನು ತನಿಖೆಗೆ ಸಂಪರ್ಕಿಸಲಾಗುತ್ತದೆ ಈಗ ನಾವು ಆಸಿಲ್ಲೋಸ್ಕೋಪ್ ಮೇಲೆ ಕೇಂದ್ರೀಕರಿಸಿದರೆ ನಾವು 5 ವಿ ಪೀಕ್ ಟು ಪೀಕ್ ಅನ್ನು ಅನ್ವಯಿಸಿದ್ದನ್ನು ನೋಡುತ್ತೇವೆ ಔಟ್ಪುಟ್ ನಲ್ಲಿ 5V ಪೀಕ್ ಟು ಪೀಕ್ ಈಗ ಅದು 5 28V ಆಗಿದೆ ಆದ್ದರಿಂದ ಹಳದಿ ಮತ್ತು ನೀಲಿ ಬಣ್ಣವು ಇನ್ಪುಟ್ ಮತ್ತು ಔಟ್ಪುಟ್ ಆಗಿದೆ ಮತ್ತು ಔಟ್ಪುಟ್ ಇನ್ಪುಟ್ ಅನ್ನು ಅನುಸರಿಸುತ್ತಿದೆ ಎಂದು ನೀವು ನೋಡಬಹುದು ಆವರ್ತನವು 5 ಕಿಲೋ ಹರ್ಟ್ಜ್ ಆಗಿದೆ ಪೀಕ್ ಟು ಪೀಕ್ ವೋಲ್ಟೇಜ್ 5 28V ಆಗಿದೆ ನಾವು 5 ಕಿಲೋಹೆರ್ಟ್ಜ್ನಿಂದ 50 ಹರ್ಟ್ಜ್ಗೆ ಬದಲಾಯಿಸಲಿದ್ದೇವೆ ಎಂದು ಈಗಾಗಲೇ ನಾವು ಪರದೆಯ ಮೇಲೆ ನೋಡಿದ್ದೇವೆ ಆದ್ದರಿಂದ ಅವರು 500 ರಂತೆ ನಿಧಾನವಾಗಿ ಬದಲಾಯಿಸಲಿದ್ದಾರೆ ನೀವು 1 ಕಿಲೋಹೆರ್ಟ್ಜ್ ವಿಷಯದಲ್ಲಿ ಬದಲಾಯಿಸಬಹುದು ಈಗ 4 ಕಿಲೋ ಹರ್ಟ್ಜ್ 4 ಕಿಲೋ ಹರ್ಟ್ಜ್ ಆಗಿದೆ ಈಗ ನಾವು 4 ಕಿಲೋ ಹರ್ಟ್ಜ್ ಅನ್ನು ಅನ್ವಯಿಸುತ್ತಿದ್ದೇವೆ ಅಂಪ್ಲಿಟ್ಯೂಡ್ ಒಂದೇ ಆಗಿರುತ್ತದೆ ಆಸಿಲ್ಲೋಸ್ಕೋಪ್ ಅನ್ನು ನೋಡೋಣ ಮತ್ತು ಅದು ಇನ್ನೂ ಅನುಸರಿಸುತ್ತಿದೆ ಎಂದು ನಾವು ನೋಡುತ್ತೇವೆ ಹಾಗು ಯಾವುದೇ ಸಮಸ್ಯೆ ಇಲ್ಲ ಫಿಲ್ಟರ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಇದು ನಿಷ್ಕ್ರಿಯ ಫಿಲ್ಟರ್ ಮತ್ತು ಇವು ಹೈ ಪಾಸ್ ಫಿಲ್ಟರ್ ಆದ್ದರಿಂದ ಕಡಿಮೆ ಆವರ್ತನವು ಹಾದುಹೋಗಬಾರದು ಈಗ 4 ಕಿಲೋಹೆರ್ಟ್ಜ್ನಿಂದ 3 ಕಿಲೋ ಹರ್ಟ್ಜ್ ಗೆ ಬದಲಾಯಿಸುತ್ತಿದ್ದಾರೆಂದು ನೀವು ನೋಡುತ್ತೀರಿ ಅದು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ನಾವು 2 ಕಿಲೋ ಹರ್ಟ್ಜ್ 1 ಕಿಲೋ ಹರ್ಟ್ಜ್ 400 ಹರ್ಟ್ಜ್ ಗೆ ಬದಲಾಯಿಸೋಣ ನಾವು ಲೆಕ್ಕ ಹಾಕಿದ fc ಎಷ್ಟು 100 ಹರ್ಟ್ಜ್ 150 ಹರ್ಟ್ಜ್ ಆದ್ದರಿಂದ ನಾವು ಲೆಕ್ಕಾಚಾರ ಮಾಡಿದ ಕಟ್ ಆಫ್ ಆವರ್ತನವು ಸುಮಾರು 150 ರಿಂದ 160 ಹರ್ಟ್ಜ್ ಆಗಿದೆ ಆದ್ದರಿಂದ ಅಲ್ಲಿಯವರೆಗೆ ಇನ್ಪುಟ್ ಮತ್ತು ಔಟ್ಪುಟ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನೋಡಲು ಸಾಧ್ಯವಾಗುತ್ತದೆ ಆವರ್ತನವು ಚೆನ್ನಾಗಿ ನಡೆಯುತ್ತಿದೆ 300 ಹರ್ಟ್ಜ್ ಹಾದುಹೋಗಲು ಅನುಮತಿಸುತ್ತಿದೆ ಎಂದು ನೀವು ನೋಡುತ್ತೀರಿ ನಂತರ ನಾವು ಅದನ್ನು 200 ಹರ್ಟ್ಜ್ಗೆ ಇಳಿಸಬಹುದು ಇನ್ನೂ ಹಾದುಹೋಗಲು ಅನುಮತಿಸುತ್ತಿದೆ ಈಗ ನೀವು ಪೀಕ್ ಟು ಪೀಕ್ ವೋಲ್ಟೇಜ್ ಅನ್ನು ನೋಡುತ್ತೀರಿ ಪೀಕ್ ಟು ಪೀಕ್ ವೋಲ್ಟೇಜ್ ಕಡಿಮೆಯಾಗಿದೆ ಪೀಕ್ ಟು ಪೀಕ್ 14 08 V ಎಂದು ನೀವು ನೋಡುತ್ತೀರಿ ಆದರೆ ಇನ್ಪುಟ್ ಸಿಗ್ನಲ್ 5V ಆಗಿರುತ್ತದೆ ಈಗ ಪೀಕ್ ಟು ಪೀಕ್ ವೋಲ್ಟೇಜ್ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ 159 ಹರ್ಟ್ಜ್ ಗೆ ಅದು ಕಡಿಮೆಯಾಗುತ್ತಿದೆ ಏಕೆಂದರೆ ಈಗ ಇದು ನಮ್ಮ ಕಟ್ ಆಫ್ ಆವರ್ತನಕ್ಕಿಂತ ಸ್ವಲ್ಪ ಕಡಿಮೆಯಾಗಿದೆ ನೀವು ಪೀಕ್ ಟು ಪೀಕ್ ವೋಲ್ಟೇಜ್ ಅನ್ನು ಗಮನಿಸುತ್ತೀರಿ ನೀಲಿ ಬಣ್ಣದಲ್ಲಿರುವ ಔಟ್ಪುಟ್ ಅದು 3 68 V ನಿಮ್ಮ ಇನ್ಪುಟ್ 5 12 V ಮತ್ತು ನಿಮ್ಮ ಆವರ್ತನವು 159 2 ಹರ್ಟ್ಜ್ ಆಗಿದೆ ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ 5 √2 ಆಗಿರುತ್ತದೆ ಕಟ್ ಆಫ್ ಆವರ್ತನಕ್ಕಿಂತ ಕಡಿಮೆ ಇನ್ಪುಟ್ಗೆ ಸಂಬಂಧಿಸಿದಂತೆ ಅದು ಹೇಗೆ ಬದಲಾಗುತ್ತದೆ ಎಂದು ಈ ರೀತಿಯಾಗಿ ನೀವು ಔಟ್ಪುಟ್ ವೋಲ್ಟೇಜ್ ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಾನು ಇನ್ನೂ ಅದನ್ನು ಕಡಿಮೆ ಮಾಡಲು ಹೋದರೆಇನ್ನೂ ಬದಲಾವಣೆಯಿದೆ ಎಂದು ನೀವು ನೋಡಬಹುದು ಆದ್ದರಿಂದ ನಾನು 250 ಹರ್ಟ್ಜ್ ಅನ್ನು 50 ಹರ್ಟ್ಜ್ಗೆ ಕಡಿಮೆ ಮಾಡುತ್ತಿದ್ದೇನೆ ಮತ್ತು ನನ್ನ ಔಟ್ಪುಟ್ ವೋಲ್ಟೇಜ್ ಅನ್ನು 1 84 V ಗೆ ಇಳಿಸಲಾಗಿದೆ ಎಂದು ನಾನು ನೋಡುತ್ತೇನೆ ಮತ್ತು ನಾನು ಆವರ್ತನವನ್ನು ರವಾನಿಸಲು ಸಾಧ್ಯವಿಲ್ಲ ಏಕೆಂದರೆ ವೋಲ್ಟೇಜ್ ಕಡಿಮೆಯಾಗಿರುವುದನ್ನು ನೀವು ಗಮನಿಸಬೇಕಾಗಿದೆ ಇದು ನಿಷ್ಕ್ರಿಯ ಘಟಕಗಳನ್ನು ಬಳಸುತ್ತಿದೆ ಆದ್ದರಿಂದ ಇದು ನಿಷ್ಕ್ರಿಯ ಘಟಕವನ್ನು ಹೊಂದಿರುವ ಹೈ ಪಾಸ್ ಫಿಲ್ಟರ್ ಆಗಿದೆ ನಾವು ಕಟ್ ಆಫ್ ಆವರ್ತನಕ್ಕಿಂತ ಕಡಿಮೆ ಮಾಡಿದಾಗ ಔಟ್ಪುಟ್ ವೋಲ್ಟೇಜ್ ಕಡಿಮೆಯಾಗುತ್ತದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ನಾವು ಸಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಲು ಬಯಸಿದಲ್ಲಿ ಹಿಂದಿನ ಮಾಡ್ಯೂಲ್ ನಿಂದ ಮುಂದುವರಿಸುತ್ತೇವೆ ಮತ್ತು ಅದು ನಿಷ್ಕ್ರಿಯ ಘಟಕಗಳನ್ನು ಬಳಸಿಕೊಂಡು ಮಾಡಿರುವ ಹೈ ಪಾಸ್ ಫಿಲ್ಟರ್ ಆಗಿತ್ತು ಇನ್ಪುಟ್ ಸಿಗ್ನಲ್ಗೆ ಸಂಬಂಧಿಸಿದಂತೆ ಔಟ್ಪುಟ್ ಸಿಗ್ನಲ್ ಹೇಗೆ ಬದಲಾಗುತ್ತದೆ ಎಂದು ನಾವು ನೋಡಿದ್ದೇವೆ ಮತ್ತು 159 ಹರ್ಟ್ಜ್ನ ಕಟ್ ಆಫ್ ಆವರ್ತನದ ಕೆಳಗಿನ ಆವರ್ತನವು ಹಾದುಹೋಗಲು ಸಾಧ್ಯವಿಲ್ಲ ಎಂದು ನಾವು ನೋಡಬಹುದು ಹೀಗೆ ಹೈ ಪಾಸ್ ಫಿಲ್ಟರ್ ಕಾರ್ಯರೂಪಕ್ಕೆ ಬಂದಿದೆ ಈಗ ನಾನು ಸಕ್ರಿಯ ಹೈ ಪಾಸ್ ಫಿಲ್ಟರ್ ಬಳಸಿದರೆ ಅಂದರೆ ನಾನು ಈಗ ಆಪರೇಶನಲ್ ಆಂಪ್ಲಿಫೈಯರ್ ಬಳಸುತ್ತಿದ್ದೇನೆ ಎಂದರ್ಥ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾನು ಸಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ಅಧ್ಯಯನ ಮಾಡಲು ಬಯಸಿದರೆ ನಾನು ನನ್ನ ಸರ್ಕ್ಯೂಟ್ ಅನ್ನು ಚಿತ್ರ 8 ರಲ್ಲಿ ತೋರಿಸಿರುವಂತೆ ಸಂಪರ್ಕಿಸಬೇಕು ಆದ್ದರಿಂದ ಇಲ್ಲಿ ಸರ್ಕ್ಯೂಟ್ ಅನ್ನು ಚಿತ್ರ 8 ರಂತೆ R1 10 ಕಿಲೋ ಓಮ್ R2 10 ಕಿಲೋ ಓಮ್ನಲ್ಲಿ ತೋರಿಸಲಾಗಿದೆ ಇದರಿಂದ ಗೇಯ್ನ್ 1 ಮತ್ತು C 0 1 ಮೈಕ್ರೋ ಫ್ಯಾರಡ್ ನಾವೆಲ್ಲರೂ ತಿಳಿದಿರುವಂತೆ ಕಟ್ ಆಫ್ ಆವರ್ತನವು 1 2πRC ಆಗಿದೆ ಆದ್ದರಿಂದ ಇನ್ನೂ ಕಟ್ ಆಫ್ ಆವರ್ತನವು 159 15 ಹರ್ಟ್ಜ್ 160 ಹರ್ಟ್ಜ್ ಆಗಿದೆ ಈಗ ಇಲ್ಲಿ ನಾವು ಏನು ಮಾಡುತ್ತೇವೆ ಈಗ ನಾವು ಸಕ್ರಿಯ ಘಟಕವನ್ನು ಬಳಸುತ್ತಿದ್ದೇವೆ ಎಂಬುದನ್ನು ಹೊರತುಪಡಿಸಿ ಎಲ್ಲವೂ ಒಂದೇ ಆಗಿರುವುದನ್ನು ಗಮನಿಸಬಹುದು ನಾವು ಮತ್ತೆ 5 ವಿ ಪೀಕ್ ಟು ಪೀಕ್ ಸೈನ್ ತರಂಗವನ್ನು 50 ಹರ್ಟ್ಜ್ನಿಂದ ನೇರವಾಗಿ V 150 ಹರ್ಟ್ಜ್ನಲ್ಲಿ ನೇರವಾಗಿ V 1 ನಲ್ಲಿ ಅನ್ವಯಿಸುತ್ತೇವೆ ಮತ್ತು ನಿಧಾನವಾಗಿ 20 ಹರ್ಟ್ಜ್ ಹಂತಗಳಲ್ಲಿ ಆವರ್ತನವನ್ನು ಹೆಚ್ಚಿಸುತ್ತೇವೆ ಈಗ ನಾವು ಕಡಿಮೆ ಆವರ್ತನವನ್ನು ಅನ್ವಯಿಸುತ್ತೇವೆ ಮತ್ತು ನಿಧಾನವಾಗಿ ನಾವು ಹೆಚ್ಚಿನ ಆವರ್ತನಕ್ಕೆ ಹೆಚ್ಛಿಸುತ್ತೇವೆ ನಿಷ್ಕ್ರಿಯ ಫಿಲ್ಟರ್ನಲ್ಲಿ ನಾವು ಹೆಚ್ಚಿನ ಆವರ್ತನದೊಂದಿಗೆ ಪ್ರಾರಂಭಿಸಿ 160 ಹರ್ಟ್ಜ್ಗಿಂತ ಕಡಿಮೆ ಆವರ್ತನಕ್ಕೆ ಇಳಿಸುತ್ತೇವೆ ಇಲ್ಲಿ ನಾವು ವಿರುದ್ಧವಾಗಿ ಮಾಡುತ್ತಿದ್ದೇವೆ ನಾವು 50 ಹರ್ಟ್ಜ್ನಿಂದ ಪ್ರಾರಂಭಿಸಿ ಅದನ್ನು 20 ಹರ್ಟ್ಜ್ನ ಒಂದು ಹಂತದಲ್ಲಿ ಹೆಚ್ಚಿಸುತ್ತೇವೆ ಅಥವಾ 50 ಅಥವಾ 100 ಹರ್ಟ್ಜ್ಗಳಂತೆ ಹೆಚ್ಚಿಸುತ್ತೇವೆ Vo ನಲ್ಲಿನ ಔಟ್ಪುಟ್ ಅನ್ನು ನಾವು ನೋಡುತ್ತೇವೆ ಮತ್ತು ಇದು ಪೀಕ್ ಟು ಪೀಕ್ ಮೌಲ್ಯವಾಗಿದೆ ಎಂಬುದನ್ನು ಗಮನಿಸಿ ಕಟ್ ಆಫ್ ಆವರ್ತನದಲ್ಲಿ A √2 ಮತ್ತು ಕಟ್ ಆಫ್ ಆವರ್ತನದ ಕೆಳಗೆ ಮೌಲ್ಯವು ಕಡಿಮೆಯಾಗುತ್ತದೆ ಎಂದು ನಾವು ಗಮನಿಸಬಹುದು ನಾವು ಕಟ್ ಆಫ್ ಫ್ರೀಕ್ವೆನ್ಸಿ fc ಯನ್ನು ಹಾದುಹೋದಾಗ ಔಟ್ಪುಟ್ನಲ್ಲಿನ ವೋಲ್ಟೇಜ್ ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಮತ್ತು ಫಿಲ್ಟರ್ ಲಾಭವನ್ನು ಹೆಚ್ಚಿಸಲು R2 ಅನ್ನು 100 ಕಿಲೋ ಓಮ್ನೊಂದಿಗೆ ಬದಲಾಯಿಸಿ ಆದ್ದರಿಂದ ಇದೀಗ ನೋಡಿ R2 ಮತ್ತು R1 ಎರಡನ್ನೂ 10 ಕಿಲೋ ಓಮ್ ನಲ್ಲಿ ಇಡಲಾಗಿದೆ ನಾನು ಲಾಭವನ್ನು ಹೆಚ್ಚಿಸಲು ಬಯಸಿದರೆ ನಾನು R2 ಅನ್ನು 100 ಕಿಲೋ ಓಮ್ಗೆ ಬದಲಾಯಿಸುತ್ತೇನೆ ಆಗ ನನ್ನ ಲಾಭ 10 10 ಜೊತೆಗೆ 1 ಅಥವಾ 11 ಆಗಿರುತ್ತದೆ ಇದು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಗಿದ್ದಲ್ಲಿ ಅದು 10 ಆಗಿರುತ್ತದೆ ಆದರೆ ಈಗ ಲಾಭ 1 ಆಗಿದೆ ಏಕೆಂದರೆ R 2 ಮತ್ತು R1 ಎರಡೂ 10 ಕಿಲೋ ಓಮ್ R1 R 2 10 ಕಿಲೋ ಓಮ್ ಆದ್ದರಿಂದ ಲಾಭ 1 ಆಗಿದೆ ಆದ್ದರಿಂದ ನಾವು ಈ ಪ್ರಯೋಗವನ್ನು ಮಾಡೋಣ ಮತ್ತು ಈ ಸರ್ಕ್ಯೂಟ್ ನ ಔಟ್ಪುಟ್ ನಲ್ಲಿ ನಾವು ಯಾವ ಸಂಕೇತಗಳನ್ನು ಪಡೆಯುತ್ತೇವೆ ಎಂದು ನೋಡೋಣ ಆದ್ದರಿಂದ ನಾವು ಬ್ರೆಡ್ಬೋರ್ಡ್ ನಲ್ಲಿ ಹೈ ಪಾಸ್ ಆಕ್ಟಿವ್ ಫಿಲ್ಟರ್ ಸರ್ಕ್ಯೂಟ್ ಅನ್ನು ನಾವು ನೋಡಬಹುದು ಮತ್ತು ಇಲ್ಲಿ ನಾವು ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಅನ್ನು ನೋಡಬಹುದು ನಾವು ಪರದೆಯ ಮೇಲೆ ನೋಡಿದ ಸರ್ಕ್ಯೂಟ್ನಂತೆಯೇ ಇಲ್ಲಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಬಳಸಬೇಕಾದಾಗ ನಾವು ಮೊದಲು ಮಾಡಬೇಕಾಗಿರುವುದು ಬಯಾಸಿಂಗ್ ವೋಲ್ಟೇಜ್ ಅನ್ನು ಅನ್ವಯಿಸುವುದು ಈ ಬಯಾಸಿಂಗ್ ವೋಲ್ಟೇಜ್ ಅನ್ನು ಡಿಸಿ ವಿದ್ಯುತ್ ಸರಬರಾಜಿನಿಂದ ನೀಡಲಾಗುತ್ತದೆ ಆದ್ದರಿಂದ ಡಿಸಿ ವಿದ್ಯುತ್ ಸರಬರಾಜನ್ನು ಆಪರೇಷನಲ್ ಆಂಪ್ಲಿಫೈಯರ್ ಗೆ ಸಂಪರ್ಕಿಸುತ್ತಿರುವುದನ್ನು ನೀವು ನೋಡಬಹುದು ಅಂದರೆ ಅವರು ಆಪ್ ಆಂಪ್ಗೆ ಬಯಾಸ್ ವೋಲ್ಟೇಜ್ ಅನ್ನು ಅನ್ವಯಿಸುತ್ತಿದ್ದಾರೆ ಈಗ ಬಯಾಸ್ ವೋಲ್ಟೇಜ್ ಅನ್ನು ಅನ್ವಯಿಸಿದ ನಂತರ ಅವರು ಸಕ್ರಿಯ ಹೈ ಪಾಸ್ ಫಿಲ್ಟರ್ನ ಕೆಪಾಸಿಟರ್ಗೆ ಇನ್ಪುಟ್ ವೋಲ್ಟೇಜ್ ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಬೇಕು ಆದ್ದರಿಂದ ಅವರು ಇನ್ಪುಟ್ ವೋಲ್ಟೇಜ್ ಅನ್ನು ಅನ್ವಯಿಸುತ್ತಿದ್ದಾರೆ ಸಕ್ರಿಯ ಹೈ ಪಾಸ್ ಫಿಲ್ಟರ್ನ ಕೆಪಾಸಿಟರ್ಗಳಲ್ಲಿ ಈ ಕೆಪಾಸಿಟರ್ಅನ್ನು ಇನ್ವರ್ಟಿಂಗ್ ಟರ್ಮಿನಲ್ಗೆ ಸಂಪರ್ಕಿಸಲಾಗಿದೆ ಈಗ ನಾವು ನಿರ್ಧರಿಸಿದಂತೆ ಇನ್ಪುಟ್ ಸಿಗ್ನಲ್ಗೆ 5V ಮತ್ತು 50 ಹರ್ಟ್ಜ್ ಅನ್ನು ಅನ್ವಯಿಸಬೇಕಾಗಿತ್ತು ಆದ್ದರಿಂದ ನೀವು 50 ಹರ್ಟ್ಜ್ನಲ್ಲಿ ಇನ್ಪುಟ್ ಸಿಗ್ನಲ್ ಅನ್ನು ನೋಡಿದರೆ ಹಳದಿ ಬಣ್ಣವು ನಿಮ್ಮ ಇನ್ಪುಟ್ ಎಂದು ನೀವು ನೋಡುತ್ತೀರಿ ಮತ್ತು ನೀಲಿ ಬಣ್ಣವು ನಿಮ್ಮ ಔಟ್ಪುಟ್ ಆಗಿದೆ 5V ಇನ್ಪುಟ್ಗಾಗಿ ಔಟ್ಪುಟ್ 1 68 V 50 ಹರ್ಟ್ಜ್ ಆವರ್ತನ ಎಂದು ನೀವು ನೋಡುತ್ತೀರಿ ಈಗ ನಾನು ಆವರ್ತನವನ್ನು 50 ಹರ್ಟ್ಜ್ನಿಂದ ಸುಮಾರು 70 ಹರ್ಟ್ಜ್ಗೆ ಹೆಚ್ಚಿಸಿದರೆ ಇನ್ನೂ ನನ್ನ ಔಟ್ಪುಟ್ 2 16 ಆಗಿದ್ದು ಅದು 5V ಗೆ ಸಮನಾಗಿರುವುದಿಲ್ಲ ಮತ್ತು ನಾನು ಇನ್ನೂ ಆವರ್ತನವನ್ನು ರವಾನಿಸಲು ಸಾಧ್ಯವಿಲ್ಲ ಈಗ ನಾನು ಆವರ್ತನವನ್ನು ನಿಧಾನವಾಗಿ ಹಂತಗಳಲ್ಲಿ ಹೆಚ್ಚಿಸುತ್ತಿದ್ದೇನೆ ಈಗ ನಾವು 90 ಹರ್ಟ್ಜ್ಗೆ ಹೆಚ್ಚಿಸುತ್ತೇವೆ ಮತ್ತು ಅದು ಇನ್ನೂ ಹಾದುಹೋಗಲು ಅನುಮತಿಸುವುದಿಲ್ಲ ಎಂದು ನಾನು ನೋಡುತ್ತೇನೆ 100 ಕ್ಕೆ ಹೆಚ್ಚಿಸಿ ಮತ್ತು ಇನ್ನೂ ಅದರ ಆವರ್ತನವನ್ನು ರವಾನಿಸಬಹುದೆಂದು ನನಗೆ ಕಾಣುತ್ತಿಲ್ಲ ನೀವು ಈ ರೀತಿ ಅರ್ಥಮಾಡಿಕೊಳ್ಳಬೇಕು ಇನ್ಪುಟ್ ಮತ್ತು ಔಟ್ಪುಟ್ ಆವರ್ತನವನ್ನು ಸಮಾನವಾಗಿದೆ ಎಂದು ಆ ರೀತಿ ಅರ್ಥ ಮಾಡಿಕೊಳ್ಳುವುದು ಸರಿಯಲ್ಲ ನೀವು ಪೀಕ್ ಟು ಪೀಕ್ ವೋಲ್ಟೇಜ್ ಅನ್ನು ನೋಡಬೇಕು ಆದ್ದರಿಂದ ಇಲ್ಲಿ ನೀವು ಪೀಕ್ ಟು ಪೀಕ್ ವೋಲ್ಟೇಜ್ 2 88 V ಮತ್ತು ಇನ್ಪುಟ್ ಸಿಗ್ನಲ್ 5 12 V ಎಂದು ನೋಡಬಹುದು ಆದ್ದರಿಂದ ಆ ದೃಷ್ಟಿಕೋನದಿಂದ ನೀವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿರಿ ಈಗ ನಾವು 100 ಹರ್ಟ್ಜ್ಗೆ ಹೆಚ್ಚಿಸುತ್ತಿದ್ದೇವೆ 120 ಕ್ಕೆ ಹೆಚ್ಚಿಸೋಣ ಆದರೂ ನಾವು ನೋಡಲಾಗುವುದಿಲ್ಲ ಆದರೆ ಈಗ ಅದು 3 20 V ಎಂದು ನೀವು ನೋಡುತ್ತೀರಿ 150 153 60 ಇದು ಇನ್ನೂ ಅನುಮತಿಸುತ್ತಿಲ್ಲ ನಮ್ಮ ಕಟ್ ಆಫ್ ಆವರ್ತನ 159 15 ಹರ್ಟ್ಜ್ ಆಗಿತ್ತು ಆದ್ದರಿಂದ ಈಗ 159 ನೋಡೋಣ ಅಥವಾ 160 ನಾವು 160 ಹರ್ಟ್ಜ್ ಅನ್ನು ಮುಂದುವರಿಸಬಹುದೇ ಇನ್ನೂ ಅನುಮತಿಸುವುದಿಲ್ಲ ಸ್ವಲ್ಪ ಸ್ವಲ್ಪ ನೋಡೋಣ ಈಗ ಅದು 5 √ 2 ಆಗಿದೆ ಆದ್ದರಿಂದ ಇನ್ನೂ ನಾವು 3 76 V ಹೊಂದಿದ್ದೇವೆ ಆದ್ದರಿಂದ ನಾವು ಇನ್ನೂ ಆವರ್ತನವನ್ನು ಹೆಚ್ಚಿಸೋಣ ಈಗ ನೋಡಿ ನಮಗೆ 5 √ 2 ಇದೆ ಆದ್ದರಿಂದ 4 72 V ಈಗ ಅದು ನಮ್ಮ ಇನ್ಪುಟ್ ಸಿಗ್ನಲ್ 5 V ಗೆ ಬಹಳ ಹತ್ತಿರದಲ್ಲಿದೆ ಎಂದು ನಾವು ನೋಡುತ್ತೇವೆ ಇದು ನಿಮ್ಮ ಇನ್ಪುಟ್ ಸಿಗ್ನಲ್ ಅನ್ನು ನಿಖರವಾಗಿ ಅನುಸರಿಸುತ್ತದೆ ಎಂದು ನಾವು ನೋಡುತ್ತೇವೆ ಅದು ಇನ್ಪುಟ್ ಸಿಗ್ನಲ್ನ ಅದೇ ಪೀಕ್ ಟು ಪೀಕ್ ವೋಲ್ಟೇಜ್ ಅನ್ನು 1 5 ಕಿಲೋ ಹರ್ಟ್ಜ್ನಿಂದ ನೀವು ನೋಡಬಹುದು ಮತ್ತು ನೀವು 2 ಕಿಲೋ ಹರ್ಟ್ಜ್ಗೆ ಹೆಚ್ಚಿಸಬಹುದು ನೀವು 2 5 ಕಿಲೋ ಹರ್ಟ್ಜ್ಗೆ ಹೆಚ್ಚಿಸುತ್ತೀರಿ ಮತ್ತು ಆವರ್ತನವನ್ನು ಹೆಚ್ಚಿಸುತ್ತಲೇ ಇರುವುದರಿಂದ ಔಟ್ಪುಟ್ ಸಿಗ್ನಲ್ ಇನ್ಪುಟ್ ಸಿಗ್ನಲ್ ಅನ್ನು ಅನುಸರಿಸಲು ಅನುಮತಿಸುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಸಕ್ರಿಯ ಹೈ ಪಾಸ್ ಫಿಲ್ಟರ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ಇಲ್ಲಿ ನಾವು ನೋಡುವುದು ಏನೆಂದರೆ ನಾವು ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಲು ಬಯಸಿದರೆ ಅಥವಾ ಸಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಲು ನಾವು ಬಯಸಿದರೆ ಕಲ್ಪನೆಯು ತುಂಬಾ ಸರಳವಾಗಿದೆ ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ನಲ್ಲಿ ನಿಮ್ಮ ಸೂತ್ರವು 1 2πRC ಸಕ್ರಿಯ ಹೈ ಪಾಸ್ ಫಿಲ್ಟರ್ ಗಾಗಿ ನಿಮ್ಮ ಸೂತ್ರವು ಇನ್ನೂ 1 2πRC ಆಗಿ ಉಳಿದಿದೆ ಆದರೆ ಇಲ್ಲಿ ನೀವು ಲಾಭವನ್ನು ಬದಲಾಯಿಸುವ ಅನುಕೂಲವನ್ನು ಹೊಂದಿದ್ದೀರಿ ಏಕೆಂದರೆ ಅದು ಸಕ್ರಿಯ ಹೈ ಪಾಸ್ ಫಿಲ್ಟರ್ ಆಗಿದೆಪ್ರತಿರೋಧಕಗಳಾದ R2 ಮತ್ತು R1 ಮೌಲ್ಯವನ್ನು ಬದಲಾಯಿಸುವ ಮೂಲಕ ನೀವು ಲಾಭವನ್ನು ಬದಲಾಯಿಸಬಹುದು ಆದರೆ ನಿಷ್ಕ್ರಿಯ ಫಿಲ್ಟರ್ನ ಸಂದರ್ಭದಲ್ಲಿ ನೀವು ಲಾಭವನ್ನು ಬದಲಾಯಿಸಲು ಸಾಧ್ಯವಿಲ್ಲ ನೀವು ಇಲ್ಲಿ ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯವೆಂದರೆ ಇನ್ಪುಟ್ ಸಿಗ್ನಲ್ ಅನ್ನು ಹೇಗೆ ಅನ್ವಯಿಸಬೇಕು ಔಟ್ಪುಟ್ ಸಿಗ್ನಲ್ ಅನ್ನು ಹೇಗೆ ಪರಿಶೀಲಿಸುವುದು ಮತ್ತು ನಮ್ಮಿಂದ ವಿನ್ಯಾಸಗೊಳಿಸಲಾದ ಯಾವ ಕಟ್ ಆಫ್ ಆವರ್ತನದಲ್ಲಿ ಸಿಗ್ನಲ್ ಅನ್ನು ರವಾನಿಸಲು ಅನುಮತಿಸುವುದಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಹೈ ಪಾಸ್ ಫಿಲ್ಟರ್ನಲ್ಲಿ ಕಟ್ ಆಫ್ ಆವರ್ತನಕ್ಕಿಂತ ಕಡಿಮೆ ಆವರ್ತನವನ್ನು ರವಾನಿಸಲು ಅನುಮತಿಸಲಾಗುವುದಿಲ್ಲ ಲೊ ಪಾಸ್ ಫಿಲ್ಟರ್ ನಲ್ಲಿ ಕಟ್ ಆಫ್ ಆವರ್ತನದ ಮೇಲಿನ ಆವರ್ತನವನ್ನು ರವಾನಿಸಲು ಅನುಮತಿಸಲಾಗುವುದಿಲ್ಲ ಆದ್ದರಿಂದ ಈಗ ಈ ನಿರ್ದಿಷ್ಟ ಪ್ರಯೋಗಗಳ ಮೂಲಕ ಲೊ ಪಾಸ್ ಮತ್ತು ಹೈ ಪಾಸ್ RC ನಿಷ್ಕ್ರಿಯ ಫಿಲ್ಟರ್ಗಳನ್ನು ಮತ್ತು ಲೊ ಪಾಸ್ ಮತ್ತು ಹೈ ಪಾಸ್ ಆಕ್ಟಿವ್ ಫಿಲ್ಟರ್ಗಳನ್ನು ಆರ್ಸಿ ಮತ್ತು ಆಪ್ ಆಂಪ್ ಬಳಸಿ ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ಸಿದ್ಧಾಂತ ವರ್ಗದಿಂದ ಅದರ ಬಗ್ಗೆ ತಿಳಿಯಿರಿಮತ್ತೊಮ್ಮೆ ಅದರ ಬಗ್ಗೆ ಓದಿ ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ಓದಿಪ್ರಯೋಗವನ್ನು ಅರ್ಥಮಾಡಿಕೊಳ್ಳಿ ಓದುವುದನ್ನು ಹೊರತುಪಡಿಸಿ ಮಾಡ್ಯೂಲ್ ಅನ್ನು ಮತ್ತೆ ಮತ್ತೆ ನೋಡಿ ನಂತರ ನಾವು ಏನು ಮಾಡುತ್ತಿದ್ದೇವೆ ಎಂದು ನಿಮಗೆ ಅರ್ಥವಾಗುತ್ತದೆ ನಿಮಗೆ ಪ್ರಯೋಗಾಲಯಕ್ಕೆ ಪ್ರವೇಶವಿದ್ದರೆ ದಯವಿಟ್ಟು ಹೋಗಿ ಈ ಪ್ರಯೋಗವನ್ನು ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಮಾರ್ಗದರ್ಶಕರೊಂದಿಗೆ ನೀವು ಪ್ರಯೋಗವನ್ನು ಮಾಡಬಹುದು ಮತ್ತು ಈ ಸಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಸಕ್ರಿಯ ಲೊ ಪಾಸ್ ಫಿಲ್ಟರ್ ಅನ್ನು ನೀವು ಹೇಗೆ ವಿನ್ಯಾಸಗೊಳಿಸಬಹುದು ನಿಷ್ಕ್ರಿಯ ಹೈ ಪಾಸ್ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬಹುದು ನಿಷ್ಕ್ರಿಯ ಲೊ ಪಾಸ್ ಫಿಲ್ಟರ್ ಹೇಗೆ ವಿನ್ಯಾಸಗೊಳಿಯಬಹುದು ಎಂದು ತಿಳಿಯುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರಯೋಗದೊಂದಿಗೆ ಫಿಲ್ಟರ್ನ ಅನ್ವಯಕ್ಕಾಗಿ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಹೇಗೆ ಅನ್ವಯಿಸಬೇಕು ಎಂಬುದರ ಕುರಿತು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಬ್ಯಾಂಡ್ ಪಾಸ್ ಫಿಲ್ಟರ್ ಮತ್ತು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಕುರಿತು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ ಅಲ್ಲಿಯವರೆಗೆ ನೀವು ಕಾಳಜಿ ವಹಿಸಿರಿ ಬೈ